ಈಗ ನಾವು Ig1Ig11 ಮತ್ತು I g2 | Ig2Ig22 ಎಂದು ಭಾವಿಸೋಣ ಆದ್ದರಿಂದ ಈ ಸಮೀಕರಣದಲ್ಲಿ ನಾವು ಏನು ಮಾಡುತ್ತೇವೆ ನಾನು ನಿಮಗಾಗಿ ಒಂದು ಅಥವಾ 2 ಸಾಲುಗಳನ್ನು ಬರೆಯುತ್ತಿದ್ದೇನೆ ಈ ಸಮೀಕರಣ 80 ರಲ್ಲಿ ನೀವು ಅದನ್ನು ಸರಿಯಾಗಿ ಇಟ್ಟಿದ್ದೀರಿ

ಅಂದರೆ ನಿಮ್ಮ IKAK1Ig11AK2Ig22 ಅಂದರೆ IKAK1Ig1cos 1 jsin 1 AK2Ig2cos 2 jsin 2 ನಂತರ ನೀವು ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಪ್ರತ್ಯೇಕಿಸಿ ಅದನ್ನು ಒಟ್ಟಿಗೆ ಮಾಡಿ ಈ ಭಾಗದಲ್ಲಿ ಮೊದಲು ನೀವು ನೈಜ ಭಾಗವನ್ನು ಸಂಗ್ರಹಿಸುತ್ತೀರಿ ಆದ್ದರಿಂದ ಇದು IKAK1Ig1cos 1 AK2Ig2cos 2 jAK1Ig11 AK2Ig2sin 2 ಆದ್ದರಿಂದ ನೀವು ಏನು ಮಾಡುತ್ತೀರಿ ಇದರ ಪ್ರಮಾಣವನ್ನು ನೀವು ತೆಗೆದುಕೊಂಡು ಅದನ್ನು ಚದರ ಮಾಡಿ ನೀವು ಹಾಗೆ ಮಾಡಿದರೆ ನಿಮಗೆ IK2AK12IK12AK22IK222AK1AK2IK1IK2cos 1 2 ಇದು ಸಮೀಕರಣ 81 ಈಗ ನಮಗೆ ತಿಳಿದಿದೆ Ig1P13V1cos 1 Ig2P23V2cos 2 ವಿದ್ಯುತ್ ಅಂಶಗಳಿಗೆ ಸಮಾನವಾಗಿರುತ್ತದೆ V 1 ಮತ್ತು V 2 ಎಂಬುದು ಬಸ್ ವೋಲ್ಟೇಜ್ ಆಗಿದೆ

ಆದ್ದರಿಂದ ನಾವು ಈ ಮುಂದಿನದನ್ನು ಮಾಡಲಿದ್ದೇವೆ ಎಂದರೆ 3 ಹಂತದ ಒಟ್ಟು ವಿದ್ಯುತ್ ನಷ್ಟ ಏನು ಆದ್ದರಿಂದ ಆ ಸಂದರ್ಭದಲ್ಲಿ ಒಟ್ಟು ನೈಜ ವಿದ್ಯುತ್ ನಷ್ಟವನ್ನು PLossK1NBR3IK2RK ನಿಂದ ನೀಡಲಾಗುತ್ತದೆ NBR ಎಂದರೆ ಪ್ರಸರಣ ಜಾಲದಲ್ಲಿಯೇ ಒಟ್ಟು ಶಾಖೆಗಳ ಸಂಖ್ಯೆ R K ಎಂಬುದು ಶಾಖೆಯ K ಬಲದ ಪ್ರತಿರೋಧವಾಗಿದೆ ನೀವು ಹಾಗೆ ಮಾಡಿದರೆ ಅದಕ್ಕಾಗಿಯೇ ನಾನು 83 82 a 82 b ಮತ್ತು 81 ಸಮೀಕರಣದಿಂದ ಬರೆದಿದ್ದೇನೆ PLossP12V121 K1NBRAK12RK2P1P2cos 1 2 V1V2cos 1cos 2 K1NBRAK1AK2RKP22V222 K1NBRAK22RK ಆದ್ದರಿಂದ ಇದು ಸಮೀಕರಣ 84 ಈಗ ಈ ಸಮೀಕರಣವನ್ನು PLossB11P122P1P2B12B22P22 ಎಂದು ಬರೆಯಬಹುದು ಅಲ್ಲಿ B111V121 K1NBRAK12RK ಅದೇ ರೀತಿ B12 cos 1 2 V1V2cos 1cos 2 K1NBRAK1AK2RK ಅದು ನಿಮ್ಮ B221V222 K1NBRAK22RK ಆದ್ದರಿಂದ ಇದನ್ನು ವಾಸ್ತವವಾಗಿ B ಗುಣಾಂಕ ಎಂದು ಕರೆಯಲಾಗುತ್ತದೆ ಈಗ ನೀವು B ಗುಣಾಂಕ B 11 ನ ಆಯಾಮವನ್ನು ನೋಡಿದರೆ B 12 ಈ P Loss ಅನ್ನು ನೀವು ನಿಜವಾದ ಆಯಾಮದಲ್ಲಿ ಇರಿಸಿದಾಗ ಅದು MW ಸರಿ ಆದ್ದರಿಂದ B ಗುಣಾಂಕಗಳ ಆಯಾಮವು MW 1 ಇದರರ್ಥ ಯಾವುದನ್ನಾದರೂ 0 2 ನೀಡಲಾಗಿದೆ ಎಂದು ಭಾವಿಸಿದರೆ ಅಂದರೆ 0 2 MW 1 ಆದ್ದರಿಂದ ಇದನ್ನು ಮಾಡಿದ ನಂತರ ಈ ಸಮೀಕರಣವನ್ನು ನಾವು ಸಾಮಾನ್ಯ ರೂಪದಲ್ಲಿ ಇಡಬಹುದು B 11 B 12 ಮತ್ತು B 22 ಪದಗಳಂತೆ ಇವುಗಳನ್ನು 1 ಮತ್ತು 2 ರ ಬದಲು ನಷ್ಟ ಗುಣಾಂಕಅಥವಾ B ಗುಣಾಂಕ ಎಂದು ಕರೆಯಲಾಗುತ್ತದೆ ಸಾಮಾನ್ಯ ಸಮೀಕರಣ 84 ರಲ್ಲಿ B ಗುಣಾಂಕ Bpq cos p q VpVqcos pcos q K1NBRAKpAKqRK ಇದು ಸಮೀಕರಣ 85 ಆದ್ದರಿಂದ ಇದು ಈ ಸರಳವಾದ ಅಭಿವ್ಯಕ್ತಿಯಿಂದ ಈ ಎಲ್ಲಾ Bಬಿ ಗಳನ್ನು ಸಾಮಾನ್ಯ ವಿಷಯವಾಗಿ ಮಾಡಬಹುದು ಆದ್ದರಿಂದ ಇದನ್ನು ಸಹ PLossp1mq1mPpBpqPq ಇದು ಸಮೀಕರಣ 86 ಎಂದು ಸಾಮಾನ್ಯೀಕರಿಸಬಹುದು ಆದ್ದರಿಂದ ಈ ಪದವು ಅದಕ್ಕಾಗಿಯೇ ನಾವು ನಿಮ್ಮ ನಷ್ಟವನ್ನು ಕರೆಯುವದನ್ನು ನಾವು ತೆಗೆದುಕೊಂಡಾಗ ನಾವು P i B ij P j ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು P gi B ij P gj ಈ ನಷ್ಟ ಸೂತ್ರವಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಚತುರ್ಭುಜ ಸಮೀಕರಣವಾಗಿದೆ ಇದು ವಾಸ್ತವವಾಗಿ ಈ ಸಮೀಕರಣ 86 ಆಗಿದೆ ಈಗ ಆರ್ಥಿಕ ಹೊರೆ ರವಾನೆ ಮತ್ತು ನಷ್ಟ ಸೂತ್ರ ನಾವು ಈ ವಿಷಯವನ್ನು ಏನೇ ಮಾಡಿದರೂ ಎಲ್ಲಾ ಸಿದ್ಧಾಂತವನ್ನು ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ ಒಟ್ಟಾರೆಯಾಗಿ 8 ಉದಾಹರಣೆಗಳನ್ನು ತೋರಿಸುವ ಮೊದಲು ನಾನು ಭಾವಿಸುತ್ತೇನೆ ಸರಿ ತರಗತಿಯು ಬಹಳ ದೊಡ್ಡ ಸೂತ್ರಗಳು ಮತ್ತು ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡುವುದು ನಿಮ್ಮ ಉದ್ದೇಶವಲ್ಲ ಮತ್ತು ಸರಳ ಉದಾಹರಣೆ ಸರಿಯಾದ ಮತ್ತು ಅರ್ಥಪೂರ್ಣ ಉದಾಹರಣೆ ಯಾವುದನ್ನಾದರೂ ನೀವು ಸರಿಯಾಗಿ ಪರಿಹರಿಸಬಹುದು ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳಿ ಮತ್ತು ನೀವು ಈ ಸಣ್ಣ ವಿಷಯವನ್ನು ಮಾತ್ರ ಕಾಣುವಿರಿ ನೀವು ನೀವು ಕ್ಯಾಲ್ಕುಲೇಟರ್ ಬಳಸುವಾಗ ಯಾವುದೇ ಲೆಕ್ಕಾಚಾರದ ದೋಷವನ್ನು ಮಾಡಬೇಡಿ ಆದ್ದರಿಂದ ಬಳಸಬೇಡಿ ಯಾವುದೇ ತಪ್ಪು ಮಾಡಬೇಡಿ

ಈಗ ಮುಂದೆ ನಾವು ಅದರ ಮೇಲೆ 1 ಅಥವಾ 2 ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಈ ಉದಾಹರಣೆಯನ್ನು ಈ ರೀತಿ ತೆಗೆದುಕೊಳ್ಳಲಾಗಿದೆ ನಾವು ಏನು ಮಾಡುತ್ತೇವೆ ಗುಣಾಂಕ ಒಂದು ಭಾಗ ನಾನು ನಿಮಗಾಗಿ ಮಾಡುತ್ತೇನೆ ಇನ್ನೊಂದು ಭಾಗ ನಾನು ಉತ್ತರವನ್ನು ನೀಡುತ್ತೇನೆ ಆದ್ದರಿಂದ ಒಂದು ಮಾದರಿ ವಿದ್ಯುತ್ ವ್ಯವಸ್ಥೆಯನ್ನು ಫಿಗರ್ 13 ರಲ್ಲಿ ತೋರಿಸಲಾಗಿದೆ ನೀವು ಪ್ರತಿ ಯೂನಿಟ್ನಲ್ಲಿ Bಬಿ ಗುಣಾಂಕವನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು 100 MVA ಬೇಸ್ನಲ್ಲಿ ಇತರ ಡೇಟಾವನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ನೆಟ್ವರ್ಕ್ನಲ್ಲಿ ಈ ಬಸ್ ವಾಸ್ತವವಾಗಿ ತೆಗೆದುಕೊಂಡ ಉದಾಹರಣೆಯಾಗಿದೆ ಉದಾಹರಣೆಗೆ ಉಲ್ಲೇಖ ಬಸ್ ಈ ವೋಲ್ಟೇಜ್ಗೆ ಒಂದು ಕೋನ 0 ಬಲವನ್ನು ನೀಡಲಾಗಿದೆ ಮತ್ತು ಇದು ಈ ಜನರೇಟರ್ನಿಂದ ಬಸ್ ಒಂದು ವಿದ್ಯುತ್ I g1 ಆಗಿದೆ ಮತ್ತು ಇದು ಈ ಜನರೇಟರ್ನಿಂದ ಬಸ್ 2 ವಿದ್ಯುತ್ I g2 ಬಲವಾಗಿದೆ ಮತ್ತು ಇದು ಮತ್ತು ಬಸ್ 3 ಮತ್ತು ಬಸ್ 4 ಅವು ಲೋಡ್ ಬಸ್ ಆದ್ದರಿಂದ ಇಲ್ಲಿ ಈ ಲೋಡ್ ಮೂಲಕ ವಿದ್ಯುತ್ ಪ್ರಸರಣವು I 3 ಆಗಿದೆ ಮತ್ತು ಇದು I 4 ಗೆ ಹೋಗುತ್ತಿದೆ ಲೋಡ್ 4 ಗೆ ಹೋಗುತ್ತದೆ ಆದ್ದರಿಂದ ಈಗ ನಿಮಗೆ ಕೆಲವು ಡೇಟಾ ಬೇಕು ಆದ್ದರಿಂದ ಇದು 1 2 3 4 4 ಶಾಖೆಗಳಿವೆ ಮತ್ತು ಪ್ರಸ್ತುತ ದಿಕ್ಕನ್ನು I 1 ಎಂದು ತೋರಿಸಲಾಗಿದೆ ಆದ್ದರಿಂದ ಈ ರೀತಿ ಹೋಗುವುದರಿಂದ I 2 ಈ ರೀತಿ ಹೋಗುತ್ತದೆ ಇದು I 3 ಸರಿ ಮತ್ತು ಇದು I 4 ಈ ಲೋಡ್ಗೆ ಹೋಗುತ್ತಿದೆ ಆದ್ದರಿಂದ ಈ ವೋಲ್ಟೇಜ್ ಒಂದು ಉಲ್ಲೇಖ ಬಸ್ ವೋಲ್ಟೇಜ್ 1∠0 ಆಗಿರಬಹುದು ಈಗ I1 p uI 42 j0 5p uI 23 2 j0 8p u I 37 2 j1 uZ 10 02j0 uZ 40 u Z 20 02j0 u Z 30 u ಈಗ ಈ ಉದಾಹರಣೆಗಾಗಿ ನಾವು ಈ ಬಿ ಗುಣಾಂಕವನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಾವು ಮೊದಲು ಏನು ಮಾಡಬೇಕೆಂದರೆ 2 ಲೋಡ್ಗಳಿವೆ ಇದು ಲೋಡ್ 3 ಮತ್ತು ಲೋಡ್ 4 ಆಗಿದೆ ಮತ್ತು ಅದು ಬಸ್ 3 ಮತ್ತು ಬಸ್ 4 ರಲ್ಲಿದೆ ಆದ್ದರಿಂದ ನನಗೆ I 3 ಮತ್ತು I 4 ಒಟ್ಟು ಲೋಡ್ ವಿದ್ಯುತ್ಗಿದೆ ಅಂದರೆ ನಿಮ್ಮ ಒಟ್ಟು ಲೋಡ್ ಕರೆಂಟ್ ಬಲವು I L I 3 I 4 7 2 j1 8 2 j0 5 9 2 j2 3 p u ಗೆ ಸಮನಾಗಿರುತ್ತದೆ ಈಗ ನಾವು ಈ ವಿಷಯವನ್ನು ಸೂತ್ರವನ್ನು ಪಡೆದ ರೀತಿಯಲ್ಲಿಯೇ ನಾವು ಅದನ್ನು ಮಾಡುತ್ತೇವೆ ಈಗ 2 ಆಫ್ ಆಗಿದೆ ಎಂದು ಊಹಿಸಿ ಅಂದರೆ ಈ ಜನರೇಟರ್ 2 ಇಲ್ಲ ನಾನು ಇಲ್ಲಿ ಫಿಗರ್ 14 ಬರೆದಿದ್ದೇನೆ ಜನರೇಟರ್ 2 ಆಫ್ ಆದ ತಕ್ಷಣ ವಿದ್ಯುತ್ನ ದಿಕ್ಕು ಬದಲಾಗುತ್ತದೆ ಎಂದು ನೋಡಿ ಏಕೆಂದರೆ ಈ ಜನರೇಟರ್ನಿಂದ ವಿದ್ಯುತ್ ಮಾತ್ರ ಹರಿಯುತ್ತದೆ ಮತ್ತು ಇದು ಲೋಡ್ಗೆ ಹೋಗುತ್ತದೆ ಆದ್ದರಿಂದ ಇದು ಆಫ್ ಆಗಿದೆ ಆದ್ದರಿಂದ ವಿದ್ಯುತ್ ಈ ದಿಕ್ಕು ಬದಲಾಗುತ್ತದೆ ಆದ್ದರಿಂದ ಇದೆಲ್ಲವೂ ಆಫ್ ಆಗಿದೆ ಅಂದರೆ I 2 I 4 ಸರಿ ಆದ್ದರಿಂದ ಈ ಸಮಯದಲ್ಲಿ ನಾವು ಕಿರ್ಚಾಫ್ ಅವರ ಮೊದಲ ಕಾನೂನನ್ನು ಅನ್ವಯಿಸುತ್ತೇವೆ ಅಂದರೆ ನಿಮ್ಮ I 1 I 2 I 3 ಮತ್ತು ಇಲ್ಲಿ ಇದು I 2 I 4 ಏಕೆಂದರೆ ಅದೇ ವಿದ್ಯುತ್ ಇಲ್ಲಿಗೆ ಹೋಗುತ್ತಿದೆ ಏಕೆಂದರೆ ಇದು F ಆಗಿದೆ ಅದರ ಅರ್ಥ ಅಂದರೆ ನಿಮ್ಮ I 1 I 3 I 2 I 3 I 4 I L 9 2 j2 3 p u ಮತ್ತು I 2 I 4 2 j0 ಆದ್ದರಿಂದ ಈ ಎಲ್ಲಾ ವಿದ್ಯುತ್ಗಳು ನಮಗೆ ಸಿಕ್ಕಿವೆ ಈಗ A K1 I K1 I L ಎಂದು 78 ರ ಸಮೀಕರಣವನ್ನು ಬಳಸುವುದು ಆದ್ದರಿಂದ ನೀವು A 11 I 1 I L I L I L 1 0 ಅನ್ನು ಬಳಸಿದರೆ ಇದು ಸಮನಾಗಿರುತ್ತದೆ ಏಕೆಂದರೆ I 1 I L ಆದ್ದರಿಂದ I 1 I Lright ಇದರರ್ಥ A 11 I 1 I L ಅದೇ ರೀತಿ A 21 I 2 I L ಆರಂಭದಲ್ಲಿ I 2 ನ ದಿಕ್ಕನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಆದರೆ ಇದು F ದಿಕ್ಕಿನಲ್ಲೇ ಬದಲಾಗಿದೆ ಆದ್ದರಿಂದ ಮೈನಸ್ ಚಿಹ್ನೆ ಸರಿಯಾಗಿರುತ್ತದೆ ಏಕೆಂದರೆ ಇದು I 2 ನ ದಿಕ್ಕನ್ನು ಮೂಲದಿಂದ ಬದಲಾಯಿಸಲಾಗಿದೆ ಅದಕ್ಕಾಗಿಯೇ ಮೈನಸ್ ಚಿಹ್ನೆ ಸರಿಯಾಗಿರುತ್ತದೆ ಮತ್ತು A21 I2IL 2 j0 59 2 j2 3 0 2174 ನಂತರ ಶಾಖೆ 3 ರಿಂದ ಇದು ನಿಜಕ್ಕೂ ಸರಳವಾಗಿದೆ ಆದರೆ ಅಂಶವು ಯಾವಾಗಲೂ I L ಆಗಿರುತ್ತದೆ ಆದ್ದರಿಂದ A31I3IL7 2 j1 2 j2 7826 ಅದೇ ರೀತಿ ಶಾಖೆಗೆ 4 A41I4IL2 j0 2 j2 2174 ಅದೇ ರೀತಿ 1 ಆಫ್ ಆಗಿದ್ದರೆ ನಾನು ಇದನ್ನು ಅರ್ಥೈಸುತ್ತೇನೆ ಅಂದರೆ ಜನರೇಟರ್ನಿಂದ ಯಾವುದೇ ವಿದ್ಯುತ್ ಬರುವುದಿಲ್ಲ ಆದ್ದರಿಂದ I 1 0 ಆಗುತ್ತದೆ ಆದ್ದರಿಂದ ಈ ಎಲ್ಲಾ ಇತರ ದಿಕ್ಕುಗಳು ಒಂದೇ ಆಗಿರುತ್ತವೆ ಆದರೆ ಈ ಒಂದು I 1 0 ಆಗುತ್ತದೆ ಅದಕ್ಕಾಗಿಯೇ ನಾನು ಲೆಕ್ಕಾಚಾರ ಮಾಡಿದ A 12 0 ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನೀವು ಅದೇ ವಿಧಾನವನ್ನು ಅನುಸರಿಸಿ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾನು ನಿಮಗೆ ಅಂತಿಮವಾದ A 22 0 7826 A 32 0 7826 A 42 0 2174 ನೀಡುತ್ತಿದ್ದೇನೆ ಆದ್ದರಿಂದ ಎಲ್ಲಾ ಎ ಗುಣಾಂಕವನ್ನು ಲೆಕ್ಕಹಾಕಲಾಗುತ್ತದೆ ಈಗ ಮತ್ತೆ ನಾವು ಆ ರೇಖಾಚಿತ್ರಕ್ಕೆ ಹಿಂತಿರುಗುತ್ತೇವೆ ಈ ರೇಖಾಚಿತ್ರವನ್ನು ಸರಿಯಾಗಿ ಹಿಡಿದುಕೊಳ್ಳಿ ಆದ್ದರಿಂದ ಈ ರೇಖಾಚಿತ್ರದಲ್ಲಿ ಇದು ಉಲ್ಲೇಖ ವೋಲ್ಟೇಜ್ ಮತ್ತು ಎಲ್ಲಾ ಶಾಖೆಯ ಪ್ರತಿರೋಧ Z 1 Z 2 Z 3 Z 4 ಎಲ್ಲಾ ಡೇಟಾವನ್ನು ಇಲ್ಲಿ ನೀಡಲಾಗಿದೆ ಅಂದರೆ V1VrI1Z11∠04 j10 02j0 08 ಸರಿ ಆದ್ದರಿಂದ ನೀವು V11 5 ಪಡೆಯುತ್ತೀರಿ ಇದರರ್ಥ 114 5 ಅದು ನೀವು ಬಸ್ 1 ನಲ್ಲಿ ಕರೆಯುವ ವೋಲ್ಟೇಜ್ ಕೋನ 14 ಅದೇ ರೀತಿ V2VrI2Z21∠03 2 j0 80 02j0 08 ಆಗಲೇ ನಾವು V21 153∠12 ಅನ್ನು ಪಡೆಯುತ್ತೇವೆ ನಂತರ ನಾವು δ212 ಸರಿ ಅಂದರೆ ನಿಮ್ಮ ಸಾಮಾನ್ಯ ವಿದ್ಯುತ್ Ig14 j14 ಆದ್ದರಿಂದ 1 14 ಇದರರ್ಥ ಒಂದು ಪ್ರಸ್ತುತ ಕೋನ 14 ಮತ್ತು I g2 I 2 I 4 ಏಕೆಂದರೆ ಇದು I g2 ಏಕೆಂದರೆ ಈ ಸಮಯದಲ್ಲಿ ನೀವು ಈ ಬಸ್ನಲ್ಲಿ ಕಿರ್ಚಾಫ್ನ ಮೊದಲ ನಿಯಮವನ್ನು ಅನ್ವಯಿಸುತ್ತೀರಿ ಆದ್ದರಿಂದ Ig2I2I43 2 j0 82 j0 2 j1

ಆದ್ದರಿಂದ ಒಮ್ಮೆ ನೀವು ಇದನ್ನು ಪಡೆದುಕೊಂಡ ನಂತರ ನಿಮ್ಮ cos 1 2cos 0 1 0 ಸರಿ ಏಕೆಂದರೆ α 1 ಮತ್ತು α 2 ಎರಡೂ ಒಂದೇ ಆಗಿರುತ್ತವೆ 14 ಆದ್ದರಿಂದ α 1 α 2 0 ಆದ್ದರಿಂದ ಇದು ಉತ್ಪಾದಿಸುವ ನಿಲ್ದಾಣದ ವಿದ್ಯುತ್ ಅಂಶವಾಗಿದೆ ಅದು cos 1 cos 14 514 0 8788 ಆದ್ದರಿಂದ ಉದಾಹರಣೆಗೆ ತೆಗೆದುಕೊಳ್ಳಿ V1 ಅದು 14 5 ಮತ್ತು ನೀವು ಪ್ರಸ್ತುತ I g1 ಅನ್ನು ತೆಗೆದುಕೊಂಡರೆ 14 ಆದ್ದರಿಂದ ಒಂದು ಉಲ್ಲೇಖ ರೇಖೆಯಿಂದ ಇದು ಮೊದಲೇ ನಾನು ನಿಮಗೆ ಹೇಳಿದ್ದೇನೆ ಇದು ನಿಮ್ಮ ವೋಲ್ಟೇಜ್ ಕೋನ ಇದು ನಿಮ್ಮ V 1 ಈ ಕೋನವು ವಾಸ್ತವವಾಗಿ 14 5 ಮತ್ತು ನೀವು ಈ I g1 ಮತ್ತು ಅದರ ಕೋನವು ನಿಮ್ಮ 14 ಎಂದು ತೆಗೆದುಕೊಂಡರೆ ಪ್ರಸ್ತುತವು ಈ ಭಾಗವು ಉಲ್ಲೇಖದಿಂದ ಹಿಂದುಳಿಯುತ್ತದೆ ಆದ್ದರಿಂದ ಈ ವೋಲ್ಟೇಜ್ V 1 ಮತ್ತು ಪ್ರಸ್ತುತ I g1 ನಡುವಿನ ಕೋನ ಇದು 14 5 14 ಇದರರ್ಥ ಇದು cos 1 cos 14 514 0 8788 ಇದೇ ರೀತಿ ಜನರೇಟರ್ 2 ಗೆ ಅದು cos 2 cos 14 514 0 8988 ಆದ್ದರಿಂದ ಈಗ ನಷ್ಟ ಗುಣಾಂಕ ಸಮೀಕರಣ 85 ಇದು ಸಾಮಾನ್ಯ ಸೂತ್ರ Bpq cos p q VpVqcos pcos q K1NBRAKpAKqRK ಇದೀಗ ಇಲ್ಲಿ ಈ ನೆಟ್ವರ್ಕ್ನ ಒಟ್ಟು ಶಾಖೆಯ ಸಂಖ್ಯೆ 4 ನಮ್ಮಲ್ಲಿ ಒಟ್ಟು 4 ಶಾಖೆಗಳಿವೆ ಅಂದರೆ ನಿಮ್ಮ NBR 4 ಶಾಖೆಯ ಒಟ್ಟು ಸಂಖ್ಯೆ ಆದ್ದರಿಂದ ಈಗ ನಿಮ್ಮ NBR 4 ಮತ್ತು p q 1 ಎಂದು ಹೇಳಿ ನಂತರ ನೀವು B 11 ಅನ್ನು ಕಂಡುಕೊಳ್ಳುತ್ತೀರಿ

ಆದ್ದರಿಂದ B11 K14AK12RKV121 R1A112R2A212R3A312R4A412V121 ನಿಮಗೆ ತಿಳಿದಿರುವ ಎಲ್ಲಾ ಶಾಖೆಯ ಪ್ರತಿರೋಧವನ್ನು ನೀಡಲಾಗಿದೆ ಆದ್ದರಿಂದ ನಿಜವಾದ ಭಾಗವು ಆರ್ ಬದಲಿಯಾಗಿ ನಿಮಗೆ B110 02120 02 0 217420 010 782620 010 217421 19820 02485 p ಅದೇ ರೀತಿ p q 2 ಬಂದಾಗ ನೀವು B22 K14AK22RKV222 R1A122R2A222R3A322R4A422V222 0 020 010 782620 010 217421 898820 01755 p ಆದ್ದರಿಂದ ಇಡೀ ಚದರ ಬರೆಯುವುದು

ಆದ್ದರಿಂದ ಇದರರ್ಥ ನೀವು ಇದನ್ನು ವಿಸ್ತರಿಸುತ್ತೀರಿ ಮತ್ತು ಎಲ್ಲಾ ಮೌಲ್ಯಗಳು ನಿಮಗೆ ತಿಳಿದಿವೆ ನೀವು ಈ ಎಲ್ಲಾ ಮೌಲ್ಯಗಳನ್ನು ನೀವು ಬದಲಿ ಮಾಡಿದ್ದೀರಿ ಈ ಎಲ್ಲಾ ಲೆಕ್ಕಾಚಾರಗಳನ್ನು ನನ್ನಿಂದ ಮಾತ್ರ ಕೇಳಿ ಆದ್ದರಿಂದ ನಾನು ಈ ಪ್ರತಿ ಉಪನ್ಯಾಸವನ್ನು ನೀವು ಯಾವುದೇ ಲೆಕ್ಕಾಚಾರ ಅಥವಾ ಯಾವುದನ್ನಾದರೂ ಕಂಡುಕೊಂಡರೆ ನಾನು ಇದನ್ನು ಒಮ್ಮೆ ಅಥವಾ ಎರಡು ಬಾರಿ ಪುನರಾವರ್ತಿಸುತ್ತೇನೆ ಅಲ್ಲಿ ದೋಷ ಎಲ್ಲಿದೆ ಎಂದು ನೀವು ನನಗೆ ಮೇಲ್ ಮಾಡಿದರೆ ನಾನು ಮೆಚ್ಚುತ್ತೇನೆ ನಂತರ ಯಾವುದೇ ಲೆಕ್ಕಾಚಾರದ ದೋಷವಿದ್ದರೆ ನಾನು ನನ್ನನ್ನು ಸರಿಪಡಿಸಬಹುದು ಆದ್ದರಿಂದ ಈ B 22 0 01755 p ಧನ್ಯವಾದಗಳು